ಶುಭೋದಯ ಶಕ್ತಿ ಸಂರಕ್ಷಣೆ ಮತ್ತು ನಿರುಪಯುಕ್ತ ಉಷ್ಣ ಶಕ್ತಿ ಮರುಬಳಕೆಯ ತರಗತಿಗೆ ಮತ್ತೆ ಸ್ವಾಗತ ಇಂದು ನಾವು ಶಕ್ತಿ ಎಕಾನಮಿಯ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ನೀವು ನೆನಪಿಸಿಕೊಂಡರೆ ನಾವು ಎನರ್ಜಿ ಎಕಾನಮಿಯಲ್ಲಿ ಶಕ್ತಿಯ ವಿವಿಧ ಮಾಪನಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೆವು ಇವುಗಳು ನಾವು ಪಟ್ಟಿ ಮಾಡಿದ 6 ರಲ್ಲಿವೆ ಮತ್ತು ನಾವು ಇಲ್ಲಿಯವರೆಗೆ 5 ಅನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಮತ್ತು ಕೊನೆಯ ಉಪನ್ಯಾಸದಲ್ಲಿ ನಾವು ಲಿಯೊಂಟೀಫ್ನ ಇನ್ಪುಟ್ ಔಟ್ಪುಟ್ ವಿಧಾನದ ಕುರಿತು ನಮ್ಮ ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ ಅವರು ನೊಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞ ರಾಗಿದ್ದರು ಮತ್ತು ನಾವು ಪ್ರಾರಂಭಿಸಿದ ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆಯನ್ನು ನೋಡಿದರೆ ನೀವು ಯಾವುದೇ ರಾಷ್ಟ್ರೀಯ ಆರ್ಥಿಕತೆಯನ್ನು ತೆಗೆದುಕೊಂಡರೂ ಅದನ್ನು ಹಲವಾರು ವಲಯಗಳಾಗಿ ವಿಂಗಡಿಸಲಾಗುತ್ತದೆ ಮತ್ತು ಈ ಪ್ರತಿಯೊಂದು ಕ್ಷೇತ್ರಗಳ ಉತ್ಪಾದನೆ ಅಥವಾ ನೀವು ಒಂದು ನಿರ್ದಿಷ್ಟ ವಲಯವನ್ನು ತೆಗೆದುಕೊಂಡರೆ ಆ ವಲಯದ ಉತ್ಪಾದನಾ ಪ್ರಕ್ರಿಯೆಯಿಂದ ಬರುವ ಔಟ್ಪುಟ್ನಲ್ಲಿ ಸ್ವಲ್ಪಭಾಗ ಅದೇ ವಲಯದಲ್ಲಿ ಬಳಸಲ್ಪಡುತ್ತದೆ ಮತ್ತು ಇತರ ವಲಯಗಳಿಂದ ಭಾಗಶಃ ಬಳಸಲ್ಪಡುತ್ತದೆ ಮತ್ತು ಅದರ ನಂತರ ಉಳಿದಿರುವುದು ನಮ್ಮ ಬಳಕೆಗೆ ಲಭ್ಯವಿದೆ ಜನರ ಬಳಕೆಗೆ ಅಥವಾ ರಫ್ತಿಗೆ ಲಭ್ಯವಿದೆ ಮತ್ತು ಹೀಗೆ ವಿದ್ಯುತ್ ಸ್ಥಾವರದಲ್ಲಿ ಉತ್ಪತ್ತಿಯಾದ ವಿದ್ಯುತ್ ವಿವಿಧ ರೀತಿಯಲ್ಲಿ ಬಳಸಲ್ಪಡುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೆವು ನೀವು ನೆನಪಿಸಿಕೊಂಡರೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೆವು ನಾವು ಹೇಳಿದ್ದೆವು ನಾವು 4 ಅನ್ನು ಪರಿಗಣಿಸುತ್ತೇವೆ ಅಂದರೆ ನಾವು 4 ಕಾರ್ಯಕ್ಷೇತ್ರಗಳನ್ನು ಪರಿಗಣಿಸುತ್ತೇವೆ ಎಂದು ಹೇಳಿದ್ದೆವು ಅವು ಸೇವೆ ಉತ್ಪಾದನೆ ಇಂಧನ ಮತ್ತು ಕೃಷಿ ಕ್ಷೇತ್ರಗಳು ಆಗಿದ್ದವು ಮತ್ತು ನಾವು ಕೃಷಿಯತ್ತ ಗಮನ ಹರಿಸಿದ್ದೆವು ಕೃಷಿಯು ಶಕ್ತಿಯ ಮೇಲೆ ಅವಲಂಬಿತವಾಗಿದೆಯೆಂದರೆ ಶಕ್ತಿಯ ಉತ್ಪಾದನೆಯು ಕೃಷಿ ಉತ್ಪಾದನೆಗೆ ಸಹಜವಾಗಿ ಕೊಡುಗೆ ನೀಡುತ್ತದೆ ಏಕೆಂದರೆ ಅದು ಕೊಯ್ಲು ಮಾಡಲು ನಿಮಗೆ ಅಗತ್ಯವಿರುವ ಕೊಯ್ಲು ಮಾಡುವ ಉಪಕರಣಗಳನ್ನು ಒದಗಿಸಿಕೊಟ್ಟಿದೆ ಇವು ಪೆಟ್ರೋಲ್ ಡೀಸೆಲ್ ಸೀಮೆಎಣ್ಣೆ ಈ ರೀತಿಯ ಇಂಧನಗಳಿಂದ ಚಲಿಸುತ್ತದೆ ಏಕೆಂದರೆ ಒಕ್ಕಣೆ ಮಾಡಿದ ನಂತರ ಉಪಕರಣಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೊಂಡೊಯ್ಯ ಬೇಕಾಗುತ್ತದೆ ಅಲ್ಲಿ ನಿಮಗೆ ಆ ಘಟಕವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲು ಸಾರಿಗೆ ಅಗತ್ಯವಿರುತ್ತದೆ ಮತ್ತು ನಿಮಗೆ ಸಹಜವಾಗಿ ಶಕ್ತಿಯ ಅಗತ್ಯ ನೀರಾವರಿ ಮತ್ತು ನೀರನ್ನು ಪಂಪ್ ಮಾಡಲು ಪಂಪ್ಗಾಗಿ ಇತ್ಯಾದಿಗಳಿಗೆ ಸಹ ನಿಮಗೆ ಶಕ್ತಿಯ ಅಗತ್ಯತೆ ಖಂಡಿತವಾಗಿಯೂ ಇರುತ್ತದೆ ಎಲ್ಲಾ ಕೃಷಿ ಉಪಕರಣಗಳು ಮತ್ತು ಯಂತ್ರೋಪಕರಣಗಳನ್ನು ನೇರವಾಗಿ ಉತ್ಪಾದನಾ ವಲಯದಲ್ಲಿ ತಯಾರಿಸಲಾಗುತ್ತದೆ ಆದ್ದರಿಂದ ಅದು ಉತ್ಪಾದನೆಯ ನೇರ ಇನ್ಪುಟ್ ಅಥವಾ ಉತ್ಪಾದನಾ ಕ್ಷೇತ್ರದ ಔಟ್ಪುಟ್ ಕೃಷಿ ಕ್ಷೇತ್ರಕ್ಕೆ ಕೊಡುತ್ತಿರುವ ಒಂದು ಇನ್ಪುಟ್ ಆಗಿದೆ ಮತ್ತು ಸೇವೆಯ ಬಗ್ಗೆ ನಾವು ಸೇವೆಯ ಬಗ್ಗೆ ಮಾತನಾಡುವಾಗ ರೈತ ಬೆಳೆ ಅಥವಾ ಬೀಜಗಳನ್ನು ಖರೀದಿಸಲು ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳಬೇಕಾಗಬಹುದು ಎಂದು ನಾವು ಹೇಳಿದರೆ ಬ್ಯಾಂಕಿಂಗ್ ಕ್ಷೇತ್ರವೂ ಸಹ ಗಮನದಲ್ಲಿ ಬರುತ್ತದೆ ಮತ್ತು ಸೇವಾ ಉದ್ಯಮವು ಕೃಷಿಗೆ ಹೇಗೆ ಕೊಡುಗೆ ನೀಡುತ್ತದೆ ಮತ್ತು ಅಂತಿಮವಾಗಿ ಸ್ವಯಂ ಅವಲಂಬನೆ ಇದೆಯೆಂದರೆ ಹಿಂದಿನ ವರ್ಷದಿಂದ ಫಸಲಿನಿಂದ ಅದರಿಂದಲೆ ಮುಂದಿನ ಬೆಳೆಗೆ ಬೀಜಗಳನ್ನು ನಾವು ಪಡೆಯುತ್ತೇವೆ ಹಿಂದಿನ ಫಸಲಿನಿಂದ ಪಡೆದ ಬೀಜಗಳನ್ನು ಮುಂದಿನ ಬೆಳೆಯಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ನಾವು ಮಾತನಾಡುವ ಸ್ವಯಂ ಅವಲಂಬನೆ ಅದು ಆಗಿದೆ ಆದ್ದರಿಂದ ಕೃಷಿ ಉತ್ಪಾದನೆಯು ತನಗೆ ತಾನೇ ಬೇಕಾಗಿರುವ ಪದಾರ್ಥಗಳನ್ನು ಒದಗಿಸುತ್ತದೆ ನಾವು ಇಂದು ಏನು ಮಾಡುತ್ತೇವೆಂದರೆ ನಾವು ಮಾದರಿ ಸಮಸ್ಯೆ ಅಥವಾ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಏನೆಲ್ಲವನ್ನು ಮಾಡುತ್ತೇವೆ ಎಂಬುದನ್ನು ನೋಡೋಣ ನಾವು ಕೇವಲ 3 ವಸ್ತುಗಳನ್ನು ಅಥವಾ 3 ವಲಯಗಳನ್ನು ಮಾತ್ರ ಪರಿಗಣಿಸುವ ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮೊದಲನೆಯದಾಗಿ ಕೃಷಿ ಉತ್ಪಾದನೆ ಮತ್ತು ಶಕ್ತಿಯನ್ನು ಪರಿಗಣಿಸೋಣ ಹಿಂದಿನ ಉದಾಹರಣೆಯಿಂದ ನಾವು ಈ ಸಮಯದಲ್ಲಿ ಸೇವೆ ಅಥವಾ ಬ್ಯಾಂಕಿಂಗ್ ಅನ್ನು ಪರಿಗಣಿಸಿಲ್ಲ ನಾವು ಈ ಮೂರನ್ನು ತೆಗೆದುಕೊಂಡು ಮುಂದೆ ಹೋಗುತ್ತೇವೆ ನಿಮಗೆ ಈ 3 ರಲ್ಲಿ ಏನು ಕೊಡಲಾಗಿದೆ ಎಂದರೆ ನಿಮಗೆ ಒಂದು ಯುನಿಟ್ ಅಷ್ಟು ಕೃಷಿ ಉತ್ಪನ್ನಗಳನ್ನು ಉತ್ಪಾದಿಸಲು ಕೊಡಲಾಗಿದೆ ಇದಕ್ಕೆ ಏನು ಅವಶ್ಯಕತೆಯಿದೆ ಏನು ಅವಶ್ಯಕತೆ ಇದೆ ಎಂದರೆ 0 1 ಯುನಿಟ್ ಕೃಷಿ ಉತ್ಪನ್ನಗಳ ಅಗತ್ಯವಿದೆ 1 ಯುನಿಟ್ ಕೃಷಿ 0 2 ಯುನಿಟ್ ಉತ್ಪಾದನೆ ಮತ್ತು 0 3 ಯುನಿಟ್ ಶಕ್ತಿಯ ಅಗತ್ಯವಿದೆ ನಾನು ಇದನ್ನು ಎ ಎಂ ಮತ್ತು ಇ ಎಂದು ಸೂಚಿಸಲಿದ್ದೇನೆ ನಾವು ಇದನ್ನು ನೋಡಿದ್ದೇವೆ ಅದು ಏಕೆ ಬೇಕು ಎಂಬುದನ್ನು ನಾವು ಚರ್ಚಿಸುತ್ತೇವೆ ಬಿ ನಾನು 1 ಯುನಿಟ್ ಉತ್ಪಾದನೆ ಮಾಡಬೇಕೆಂದರೆ ಅಥವಾ ಅದನ್ನು ಎಂ ಎಂದು ಹೇಳುತ್ತೇನೆ ಅದಕ್ಕೆ 0 1 ಯುನಿಟ್ ಕೃಷಿಯ ಅಗತ್ಯವಿದೆ ಎಂದು ಹೇಳುತ್ತಿದ್ದೇನೆ ಅಲ್ಲಿ ಕೃಷಿ ಕೂಡ ಅಗತ್ಯವಾಗಿ ತನ್ನ ಉತ್ಪನ್ನಗಳನ್ನು ಪೂರೈಸುತ್ತದೆ ಮತ್ತು ನೀವು ಯಾವುದೇ ಉತ್ಪಾದನಾ ಘಟಕದಲ್ಲಿ ಕಾರ್ಮಿಕರಿಗೆ ಆಹಾರವನ್ನು ನೀಡಬೇಕಾಗುತ್ತದೆ ಆದ್ದರಿಂದ ಅದು ಒಂದಾಗಿದೆ ಮತ್ತು ಬಯೋಡೀಸಲ್ ಇತ್ಯಾದಿಗಳು ಕೂಡ ಆಗಿರಬಹುದು ಅದು ಕೂಡ ಕೃಷಿಯ ಒಂದು ಉತ್ಪಾದನೆಯಾಗಿದೆ 0 3 ಯುನಿಟ್ ಉತ್ಪಾದನ ಕ್ಷೇತ್ರದ್ದು ಮತ್ತು ಖಂಡಿತವಾಗಿಯೂ 0 5 ಯುನಿಟ್ ಶಕ್ತಿಯದ್ದು ಆಗಿವೆ ನಿಮಗೆ ಅಗತ್ಯವಿರುವ ಯಾವುದೇ ಯಂತ್ರವನ್ನು ನೀವು ಚಲಾಯಿಸುತ್ತೀರಿ ಮತ್ತು ಸಹಜವಾಗಿ ಅದಕ್ಕಾಗಿ ನಿಮಗೆ ಶಕ್ತಿಯ ಅವಶ್ಯಕತೆ ಇದೆ ನಿಮಗೆ ಬೇಕಾದ ಏನನ್ನಾದರೂ ತಯಾರಿಸಲು ಅಂದರೆ ಈ ಯಂತ್ರೋಪಕರಣಗಳು ಮತ್ತು ಉತ್ಪಾದನಾ ಮೂಲಸೌಕರ್ಯವನ್ನು ಮತ್ತೆ ಇವೆಲ್ಲವನ್ನು ಉತ್ಪಾದನಾ ಕ್ಷೇತ್ರದಲ್ಲಿ ನಿರ್ಮಿಸಬೇಕಾಗಿದೆ ಮತ್ತು ನಾವು ಇದರ ಬಗ್ಗೆ ತಿಳಿಯೋಣ ಮತ್ತು ನಾನು ಸಿ ಇದನ್ನು ಇಲ್ಲಿ ಸೇರಿಸಲು ಬಯಸುತ್ತೇನೆ 1 ಯುನಿಟ್ ಶಕ್ತಿಯು 0 1 ಯುನಿಟ್ ಕೃಷಿಯ 0 5 ಯುನಿಟ್ ಉತ್ಪಾದನೆಯ ಮತ್ತು 0 1 ಯುನಿಟ್ ಶಕ್ತಿಯ ಅವಶ್ಯಕತೆಯನ್ನು ಬೇಡುತ್ತದೆ ಎಂದು ನಾನು ಹೇಳುತ್ತೇನೆ ಇದನ್ನು ನನಗೆ ನೀಡಲಾಗಿದೆ ನಾನು ಮುಂದೆ ಏನು ಮಾಡುತ್ತೇನೆಂದರೆ ಅವುಗಳು 1 ಯುನಿಟ್ 1 ಯುನಿಟ್ 1 ಯುನಿಟ್ ಆಗಿವೆ ಮತ್ತು ಇವುಗಳು ಇನ್ಪುಟ್ಗಳಾಗಿವೆ ಆದ್ದರಿಂದ ಇದರಿಂದಲೇ ಇನ್ಪುಟ್ ಔಟ್ಪುಟ್ ವಿಧಾನವು ಪ್ರಾರಂಭವಾಗುತ್ತದೆ ನಾವು ಈಗ ಏನು ಮಾಡುತ್ತೇವೆ ಎಂದರೆ ಈ ಅವಲಂಬನೆಯನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ವಿವರಿಸಲು ಪ್ರಯತ್ನಿಸುತ್ತೇವೆ ನಾನು ಇದನ್ನು ಹೇಗೆ ಮಾಡಲಿದ್ದೇನೆ ಎಂದರೆ ನಾನು ಇದನ್ನು ಸೂಚಿಸಲು ಈ ರೀತಿಯ ಮ್ಯಾಟ್ರಿಕ್ಸ್ ಅನ್ನು ಬರೆಯುತ್ತೇನೆ ನಾನು ಇಲ್ಲಿ ಏನು ಮಾಡುತ್ತೇನೆ ಎಂದರೆನನ್ನ ಬಳಿ ಕೃಷಿ ಉತ್ಪನ್ನಗಳಿವೆ ನಾನು ಉತ್ಪಾದನೆಯನ್ನು ಹೊಂದಿದ್ದೇನೆ ಮತ್ತು ನನ್ನ ಬಳಿ ಶಕ್ತಿಯಿದೆ ಮತ್ತು ಇಲ್ಲಿಯೂ ಸಹ ನನಗೆ ಕೃಷಿ ಉತ್ಪನ್ನಗಳಿವೆ ನನ್ನ ಬಳಿ ಉತ್ಪಾದನೆ ಇದೆ ನನ್ನ ಬಳಿ ಶಕ್ತಿ ಇದೆ ಆದ್ದರಿಂದ 1 ಯುನಿಟ್ ಕೃಷಿಗೆ 0 1 ಯುನಿಟ್ ಕೃಷಿಯ ಅಗತ್ಯವಿದೆ ಎಂದು ನಾವು ಏನು ಹೇಳಿದ್ದೇವೆ ಆದ್ದರಿಂದ ನಾನು ಇಲ್ಲಿ 0 1 ಅನ್ನು ಹಾಕಲಿದ್ದೇನೆ ಮತ್ತು ಅದಕ್ಕೆ 0 2 ಯುನಿಟ್ ಉತ್ಪಾದನೆಯ ಅಗತ್ಯವಿರುತ್ತದೆ ನಾನು ಏನು ಮಾಡುತ್ತೇನೆಂದರೆ ನಾನು 0 2 ಅನ್ನು ಇಲ್ಲಿ ಇಡುತ್ತೇನೆ ಮತ್ತು ಅದಕ್ಕೆ 0 3 ಯುನಿಟ್ ಶಕ್ತಿಯ ಅಗತ್ಯವಿರುತ್ತದೆ ಆದ್ದರಿಂದ ನಾನು 0 3 ಅನ್ನು ಇಡುತ್ತೇನೆ ಅದೇ ರೀತಿ ಬೇರೆಯದನ್ನು ನಾನು 0 1 0 3 0 5 ಮತ್ತು ಇಲ್ಲಿ ಮತ್ತೆ 0 1 ಅನ್ನು ಇಡುತ್ತೇನೆ 0 5 ಮತ್ತು 0 1 ಇದು ಒಂದು ಮ್ಯಾಟ್ರಿಕ್ಸ್ ಆಗಿದೆ ಮತ್ತು ನಾನು ಏನು ಬರೆಯುತ್ತೇನೆ ಎಂದರೆ ನಾನು ಮತ್ತೊಂದು ಮ್ಯಾಟ್ರಿಕ್ಸ್ ಅನ್ನು ಎಕ್ಸ್ ಎಂದು ಬರೆಯುತ್ತೇನೆ ಅದು ಪ್ರೊಡಕ್ಷನ್ ಮ್ಯಾಟ್ರಿಕ್ಸ್ಆಗಿದೆ ಮತ್ತು ನಾನು ಅದನ್ನು ಎ ಎಂ ಮತ್ತು ಇ ಎಂದು ಬರೆಯಲಿದ್ದೇನೆ ನಂತರ ಏನು ಇದಕ್ಕೂ ಮೊದಲು ನಾನು ಇದನ್ನು 3 x 3 ಮ್ಯಾಟ್ರಿಕ್ಸ್ ಎಂದು ಬರೆಯುತ್ತೇನೆ ಮತ್ತು ಇದನ್ನು ಟ್ರಾನ್ಸಾಕ್ಷನ್ ಮ್ಯಾಟ್ರಿಕ್ಸ್ ಎಂದೂ ಕರೆಯಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಎ ನಿಂದ ಸೂಚಿಸಲಾಗುತ್ತದೆ ಮತ್ತೆ ದಯವಿಟ್ಟು ಈ ಎ ಕೃಷಿಗೆ ಎಂದು ಗೊಂದಲಕ್ಕೀಡಾಗಬೇಡಿ ಮತ್ತು ಈ ಎ ಬೇರೆ ಆಗಿದೆ ದುರದೃಷ್ಟವಶಾತ್ ನಾವು ಇದನ್ನು ಹೀಗೆಯೇ ಸೂಚಿಸಬೇಕಾಗಿದೆ ಆದರೆ ಈ 2 ವಿಭಿನ್ನವಾಗಿವೆ ಎ ಮ್ಯಾಟ್ರಿಕ್ಸ್ ಕೃಷಿಯಿಂದ ಭಿನ್ನವಾಗಿದೆ ಮತ್ತು ಇದು ಏನು ಇದನ್ನು ಪ್ರೊಡಕ್ಷನ್ ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಈ ಮ್ಯಾಟ್ರಿಕ್ಸ್ ಒಟ್ಟಾರೆ ಉತ್ಪಾದನೆ ಆಗಿದೆ ಅಥವಾ ಈ ಮ್ಯಾಟ್ರಿಕ್ಸ್ನ ಯಾವುದೇ ಅಂಶಗಳು ಒಟ್ಟಾರೆ ಉತ್ಪಾದನೆಯನ್ನು ಸೂಚಿಸುತ್ತವೆ ಆದ್ದರಿಂದ ನಾನು ಎ ಬಾರಿ ಎಕ್ಸ್ ತೆಗೆದುಕೊಂಡರೆ ಈ ಮ್ಯಾಟ್ರಿಕ್ಸ್ ಏನನ್ನು ಸೂಚಿಸುತ್ತದೆಏನನ್ನು ಸೂಚಿಸುತ್ತದೆ ಎಂದರೆ ಅದು ಉತ್ಪಾದನೆಯಿಂದ ಬಳಸಲ್ಪಡುವ ಅಂಶಗಳ ಪ್ರಮಾಣವನ್ನು ಸೂಚಿಸುತ್ತದೆ ಆದ್ದರಿಂದ ಆರ್ಥಿಕ ವಲಯದ ಪ್ರತಿಯೊಂದು ಉತ್ಪಾದನೆಯು ಸ್ವತಃ ಬಳಸಲ್ಪಡುತ್ತದೆ ಇದು ಸ್ವತಃ ಬಳಸಲ್ಪಡುವ ಆರ್ಥಿಕತೆಯ ಉತ್ಪಾದನೆಯಾಗಿದೆ ಇದು ಏನಾಗುತ್ತದೆ ಎಂದರೆ ಅದನ್ನು ನಾನು 0 1 0 1 0 1 0 2 0 3 0 5 0 3 0 5 0 1 ಈ ರೀತಿ ಬರೆಯುತ್ತೇನೆ ಮತ್ತು ಈ ಬಾರಿ ಆರ್ಥಿಕತೆಯ ಉತ್ಪಾದನೆಯು ಎ ಎಂ ಮತ್ತು ಇ ಆಗಿದೆ ಆದ್ದರಿಂದಎಕ್ಸ್ ನ ಉತ್ಪಾದನೆಯಿಂದ ಇದನ್ನು ಬಳಸಲಾಗುತ್ತಿದೆ ಎ ಬಾರಿ ಎಕ್ಸ್ ಅನ್ನು ಬಳಸಲಾಗುತ್ತದೆ ಮತ್ತು ನೆನಪಿಡಿ ನೀವು ಇದನ್ನು ಸರಿಯಾಗಿ ನೋಡಿದರೆ ಇದು 3x1 ಮ್ಯಾಟ್ರಿಕ್ಸ್ ಅಥವಾ ವೆಕ್ಟರ್ ಆಗಿ ಪರಿಣಮಿಸುತ್ತದೆ ಆದ್ದರಿಂದ ಏನಾಗುತ್ತದೆ ಜನರ ಬಳಕೆಗೆ ಏನು ಲಭ್ಯವಿದೆ ಮತ್ತು ಯಾವುದನ್ನು ರಫ್ತು ಮಾಡಬಹುದು ಅದು ಯಾವುದಾದರೂ ಆಗಿರಬಹುದು ಎಕ್ಸ್ ಎ ಎಕ್ಸ್ ನಾವು ಇದನ್ನು ವೈ ಎಂದು ಸೂಚಿಸೋಣ ಅಲ್ಲಿ ವೈ ನಿವ್ವಳ ಉತ್ಪಾದನೆಯಾಗಲಿದೆ ಅದು ನಮ್ಮ ಬಳಕೆಗೆ ಲಭ್ಯವಿರುವ ಉತ್ಪಾದನೆಯಾಗಿದೆ ಜನರು ಬಳಸುವ ಉತ್ಪಾದನೆಯ ಭಾಗವನ್ನು ಗಣನೆಗೆ ತೆಗೆದುಕೊಂಡ ನಂತರ ಆರ್ಥಿಕತೆಗೆ ಬಳಸಲ್ಪಡುವ ಉತ್ಪಾದನೆಯ ಪ್ರಮಾಣ ಎಷ್ಟು ಎಂದು ಕಂಡುಹಿಡಿಯಲಾಗುತ್ತದೆ ಆದ್ದರಿಂದಇದು ನಿವ್ವಳ ಉತ್ಪಾದನೆ ಆಗಿದೆ ನಾವು ಮತ್ತೆ ಆರ್ಥಿಕತೆಗೆ ಪಂಪ್ ಮಾಡಬೇಕಾದದ್ದನ್ನು ಕಳೆದ ನಂತರ ಅದನ್ನು ಉಳಿದಿರುವಂತೆ ಬರೆಯಬಹುದು ಇದು ನಾವು ಹೇಳಿದಂತೆ ಈಗಿರುವ ಮೂಲಸೌಕರ್ಯವನ್ನು ಬೆಂಬಲಿಸಲು ಅಗತ್ಯವಿರುವ ಯಾವುದೇ ಉತ್ಪಾದನೆ ಆಗಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ವೈ ಎಂಬುದು ಎಕ್ಸ್ ಎ ಎಕ್ಸ್ ಆಗಿದೆ ಮತ್ತು ನಾನು ಇದನ್ನು ಉತ್ಪಾದನೆ ಎಂದು ಬರೆಯಬಹುದು ಇದು ಬಳಕೆ ಆಗಿದೆಇಲ್ಲಿ ಬಳಕೆ ಎಂಬ ಪದವನ್ನು ನಾನು ತೆಗೆದು ಹಾಕುತ್ತೇನೆ ಮತ್ತು ಜನಸಂಖ್ಯೆಯ ಬಳಕೆಗೆ ನಾನು ಅವಶ್ಯಕತೆ ಇರುವ ಪ್ರಮಾಣವನ್ನು ಬಿಡುತ್ತೇನೆ ಏಕೆಂದರೆ ಈ ಎ ಎಕ್ಸ್ ಪದ ಯಾವುದು ಮತ್ತು ಇದು ಏನು ಇದು ಬಳಕೆಯಾಗಿದೆ ಇದನ್ನು ಎಕ್ಸ್ ನಿಂದ ತೆಗೆದು ಹಾಕಿದರೆ ನಾನು ಹೇಳಿದಂತೆ ಇದು ನನ್ನ ನಿವ್ವಳ ಉತ್ಪಾದನೆ ಆಗುತ್ತದೆ ಇದು ಅತ್ಯಂತ ಶಕ್ತಿಯುತ ಸೂತ್ರ ಆಗಿದೆ ಇದರೊಂದಿಗೆ ನಾವು ಏನು ಮಾಡಬೇಕೆಂದರೆ ನಾವು ಇದನ್ನು ಈ ರೂಪದಲ್ಲಿ YX ಎಂದು ಬರೆಯುತ್ತೇವೆ ಅಲ್ಲಿ ಐ ನಾವು ಮೊದಲೇ ತಿಳಿದಿರುವಂತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ಐ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮತ್ತು ಅದರ ಗಾತ್ರವು ಕೂಡ ಎ ಅಷ್ಟೇ ಆಗಿರುತ್ತದೆ ಆದ್ದರಿಂದ ಎಕ್ಸ್ ಎಂದರೇನು X 1 Y ಆಗಿರುತ್ತದೆ ಒಂದು ಮ್ಯಾಟ್ರಿಕ್ಸ್ 2 x 2 3 x 3 ರಂತೆ ಇದ್ದರೆ ಅದರ ವಿಲೋಮವನ್ನು ಕಂಡುಹಿಡಿಯುವುದು ಹೇಗೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಇಲ್ಲದಿದ್ದರೆ ನಾವು ಮ್ಯಾಟ್ರಿಕ್ಸ್ನ ವಿಲೋಮವನ್ನು ಲೆಕ್ಕಾಚಾರ ಮಾಡಲು ಅಥವಾ ಒಂದು ಮ್ಯಾಟ್ರಿಕ್ಸ್ಅನ್ನು ವಿಲೋಮ ಮಾಡಲು ಸಣ್ಣ ಕಂಪ್ಯೂಟರ್ ಕೋಡ್ ಅಥವಾ ಸಬ್ರುಟೀನ್ ಅನ್ನು ಬರೆಯಬೇಕಾಗುತ್ತದೆ ಆದರೆ ಇದು ಬಹಳ ಮುಖ್ಯವಾದ ಸೂತ್ರ ಆಗಿದೆ ಏಕೆಂದರೆ ಆರ್ಥಿಕತೆಯನ್ನು ತೆಗೆದುಕೊಂಡರೆ ಉದಾಹರಣೆಗೆ ಭಾರತೀಯ ಆರ್ಥಿಕತೆಯು ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂಬುದು ನಮಗೆಲ್ಲ ತಿಳಿದಿದೆ ಮತ್ತು ಜನರ ಬಳಕೆಗೆ ಜನಸಂಖ್ಯೆಗೆ ಏನು ಬೇಕು ಎಂದು ನಮಗೆ ತಿಳಿದಿದೆ ಮತ್ತು ರಫ್ತು ಮಾಡಲು ಏನು ಬೇಕು ಅದು ಕೂಡ ನಮಗೆ ತಿಳಿದಿದೆ ಈ ವೈ ಮ್ಯಾಟ್ರಿಕ್ಸ್ನಾವು ಇದರ ಬಗ್ಗೆ ಬಹಳಷ್ಟು ಸಾರಿ ಚರ್ಚಿಸಿದ್ದೇನೆನಮ್ಮ ಜನತೆಯ ಬೇಡಿಕೆಯನ್ನು ಪೂರೈಸುವಲ್ಲಿ ಸಹಕರಿಸುತ್ತದೆ ಮತ್ತು ಬೇಡಿಕೆ ಇದ್ದರೆ ನಮ್ಮ ಜನತೆಯ ಬೇಡಿಕೆಯನ್ನು ಪೂರೈಸಿದ ನಂತರ ನಾನು ಉಳಿದದ್ದನ್ನು ರಫ್ತು ಮಾಡುತ್ತೇನೆ ಅದು ನಿಮಗೆ ತಿಳಿದಿದೆ ಆದ್ದರಿಂದ ವೈ ಆರ್ಥಿಕತೆಯ ಬೇಡಿಕೆಯಂತಿದೆ ಆದರೆ ನಾನು ಬೇಡಿಕೆಗೆ ಸಮನಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ ಏಕೆಂದರೆ ಅದರ ಒಂದು ಭಾಗವನ್ನು ಉತ್ಪಾದನಾ ವಲಯಗಳು ಸ್ವತಃ ಉಪಯೋಗಿಸಲಿವೆ ಇದನ್ನು ಕೆಲವೊಮ್ಮೆ ಯೋಜನಾ ಆಯೋಗವು ತಿಳಿಯುತ್ತದೆ ಅಥವಾ ಊಹಿಸುತ್ತದೆ ಉದಾಹರಣೆಗೆ ಇಂದು ನನ್ನ ದೇಶದ ಕೃಷಿ ಉತ್ಪಾದನೆ ಎಕ್ಸ್ ಆಗಿದೆ ಆದರೆ ಮುಂದಿನ 10 ವರ್ಷಗಳಲ್ಲಿ ನಾವು ಅದನ್ನು 20 ಹೆಚ್ಚಿಸಲು ಬಯಸುತ್ತೇನೆ ಆದ್ದರಿಂದ ಇದು 1 2ಎಕ್ಸ್ 1 ಈ ವೈ ಮ್ಯಾಟ್ರಿಕ್ಸ್ನಲ್ಲಿನ ಕೃಷಿ ಘಟಕವು 20 ರಷ್ಟು ಹೆಚ್ಚಾದರೆ ಎಕ್ಸ್ ಮ್ಯಾಟ್ರಿಕ್ಸ್ಗೆ ಏನಾಗುತ್ತದೆ ಇದರ ಅರ್ಥವೇನು ಉತ್ಪಾದನೆಯ ವಿಷಯದಲ್ಲಿ ನಾನು ಎಷ್ಟು ಹೆಚ್ಚುವರಿ ಉತ್ಪಾದನೆ ಮಾಡಬೇಕಾಗಿದೆ ಆ ಹೆಚ್ಚುವರಿ ಉತ್ಪಾದನೆಯು ಕೇವಲ ಕೃಷಿ ಒಂದರಿಂದಲೇ ಆಗಲು ಸಾಧ್ಯವಿಲ್ಲ ಆದರೆ ಇದು ಕೃಷಿಯು ಅವಲಂಬಿತವಾಗಿರುವ ಹಲವಾರು ಇತರ ಕ್ಷೇತ್ರಗಳಿದ್ದು ಅವುಗಳಿಂದಲೂ ಸಹ ಆಗಿರುತ್ತದೆ ಆದ್ದರಿಂದಈ ಬೇಡಿಕೆಯ ಮ್ಯಾಟ್ರಿಕ್ಸ್ ನಮಗೆ ತಿಳಿದಿದ್ದರೆ ಮತ್ತು ಈ ವಹಿವಾಟಿನ ಮ್ಯಾಟ್ರಿಕ್ಸ್ ನಮಗೆ ತಿಳಿದಿದ್ದರೆ ಇವು ವಲಯದ ಮೇಲಿನ ಪ್ರತಿಯೊಂದು ವಲಯಗಳ ಪರಸ್ಪರ ಅವಲಂಬನೆಯನ್ನು ನೀಡುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡರೆ ಉತ್ಪಾದನೆ ಏನು ಎಂದು ತಿಳಿಯಬಹುದು ಆದ್ದರಿಂದ ನಾವು ಅಂತಿಮ ಔಟ್ಪುಟ್ ಬೇಡಿಕೆ ವೈಅನ್ನು ಪೂರೈಸಬಹುದು ಮುಂದೆ ನಾನು ಏನು ಮಾಡುತ್ತೇನೆಂದರೆ ಸದ್ಯಕ್ಕೆ ನಾನು ಇದನ್ನು ಇಲ್ಲಿಯೇ ಬಿಡುತ್ತೇನೆ ನಾವು ಮತ್ತೆ ಈ ಉದಾಹರಣೆಗೆ ಬರುತ್ತೇವೆ ನಾನು ಇದನ್ನು ಇಲ್ಲಿ ಬಿಡುತ್ತೇನೆ ಮತ್ತು ನಾವು ಹೆಚ್ಚು ಸಾಮಾನ್ಯವಾದ ಒಂದು ಪ್ರಕರಣವನ್ನು ತೆಗೆದುಕೊಳ್ಳುತ್ತೇವೆ ನಾವು ಈಗ ಹಿಂತಿರುಗಿ ನಾವು ಚರ್ಚಿಸಿದ ವಿಷಯವನ್ನು ನಿರ್ದಿಷ್ಟ ಉದಾಹರಣೆಯೊಂದಿಗೆ ಸಾಮಾನ್ಯೀಕರಿಸುತ್ತೇವೆ ಎಂದು ಹೇಳೋಣ ಸಾಮಾನ್ಯ ಸೂತ್ರೀಕರಣ ವಲಯ ಒಂದನ್ನು ಪರಿಗಣಿಸಿ ಅದರ ಒಟ್ಟು ಉತ್ಪಾದನೆಯನ್ನು ಎಕ್ಸ್1 ಎಂದು ಹೇಳೋಣ ಈಗ ಈ ರೀತಿಯ ಬಹಳ ವಲಯಗಳ ಉತ್ಪಾದನೆಯನ್ನು ಎಕ್ಸ್ 2 ಎಕ್ಸ್3 ಎಕ್ಸ್4 ಎಕ್ಸ್5 ನಂತಹ ಈ ರೀತಿ ಬಹಳಷ್ಟು ವಲಯಗಳ ಉತ್ಪಾದನೆಯನ್ನು ತೆಗೆದುಕೊಳ್ಳೋಣ ಎಕ್ಸ್1 ರ ಈ ಒಟ್ಟು ಉತ್ಪಾದನೆಯಲ್ಲಿ ಅದರ ಒಂದು ಭಾಗವನ್ನು ವಲಯವು ಸ್ವತಃ ಬಳಸುತ್ತದೆ ನಂತರ ಅದರ ಭಾಗವನ್ನು ವಲಯ 2 ವಲಯ 3 ಮತ್ತು ಅಂತಿಮವಾಗಿ ವಲಯ ಎನ್ ಮತ್ತು ನಂತರ ಉಳಿದಿರುವುದು ಆರ್ಥಿಕತೆ ಅಥವಾ ರಾಷ್ಟ್ರದ ಬೇಡಿಕೆಯನ್ನು ಪೂರೈಸುವ ಯಾವುದಕ್ಕಾದರೂ ಉಪಯೋಗವಾಗುತ್ತದೆ ಎಂದು ನಾನು ಬರೆಯಬಹುದು ಅದೇ ರೀತಿ ನಾನು ಎಕ್ಸ್2 ಅನ್ನು ಬರೆಯಬಲ್ಲೆ ಅದು ಏನಾಗುತ್ತದೆ ಎಂದರೆX 21 X22 X23 X2n Y2 ಆಗುತ್ತದೆ ಮತ್ತು ಅದೇ ರೀತಿ ಎಕ್ಸ್ಎನ್ ಇದಕ್ಕೂ ಕೂಡ ಆಗುತ್ತದೆ ಇದರ ಅರ್ಥವೇನೆಂದರೆ ಇಲ್ಲಿ ನಾನು ಇದನ್ನು ಇಲ್ಲಿ ಬರೆಯುತ್ತೇನೆ ಎಕ್ಸ್ ಐಜೆ ಇದು ವಲಯ ಐ ಯ ಔಟ್ಪುಟ್ ಅನ್ನು ಉಪಭೋಗಿಸುವ ವಲಯ ಜೆ ಎಂಬುದು ಇದರ ಅರ್ಥವಾಗಿದೆವೈಐ ಎಂದರೇನುಇದು ವಲಯ ಐ ನ ಉತ್ಪನ್ನಗಳ ಅಂತಿಮ ಬೇಡಿಕೆ ಮತ್ತು ಎಕ್ಸ್ಐ ಎಂದರೇನುಇದು ವಲಯ ಐ ನ ಒಟ್ಟು ಉತ್ಪಾದನೆ ಎಂದು ನಮಗೆ ತಿಳಿದಿದೆ ನಾವು ಮುಂದೆ ಏನು ಮಾಡುತ್ತೇವೆ ಎಂದರೆ ನಾವು ಎಐಜೆ ಎಂದು ಕರೆಯಲ್ಪಡುವ ಇದನ್ನು ವ್ಯಾಖ್ಯಾನಿಸುತ್ತೇವೆ ಇದು ಎಐಜೆ ಎಂಬ ಸಣ್ಣ ಅಂಶ ಆದರೆ Xij Xj ಅಲ್ಲದೆ ಬೇರೇನೂ ಅಲ್ಲ ಇದರ ಅರ್ಥವೇನೆಂದರೆ ಇದು ವಲಯ ಜೆನಲ್ಲಿ ಯೂನಿಟ್ ಉತ್ಪಾದನೆಗಾಗಿ ಅವಶ್ಯಕವಿರುವ ವಲಯ ಐ ನಿಂದ ಬರುವ ಇನ್ಪುಟ್ ಆಗಿದೆ ಎಂದು ನಾನು ಹೇಳುತ್ತೇನೆ ನೆನಪಿಡಿ ನಮ್ಮ ಉದಾಹರಣೆಯಲ್ಲಿ ಒಂದು ಯೂನಿಟ್ ಕೃಷಿ ಉತ್ಪಾದನೆಗೆ 0 1 ಯುನಿಟ್ ಕೃಷಿ ಇನ್ಪುಟ್ ಅಥವಾ 0 1 ಯುನಿಟ್ ಕೃಷಿ 0 2 ಯುನಿಟ್ ಉತ್ಪಾದನೆ 0 3 ಯುನಿಟ್ ಶಕ್ತಿ ಬೇಕು ಎಂದು ಹೇಳುತ್ತೇವೆ ಇದರ ಅರ್ಥ ಈ ಎಲ್ಲಾ ಎಐಜೆ ಪದಗಳು ಆಗಿದೆ ಆದ್ದರಿಂದ ಈ ವ್ಯಾಖ್ಯಾನದಿಂದ ನಾನು ಈ ಅಭಿವ್ಯಕ್ತಿಗಳ ಗುಂಪನ್ನು ಅಥವಾ ಈ ಸಮೀಕರಣಗಳನ್ನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಬರೆಯಬಹುದು ನಾನು ಏನು ಬರೆಯಬಲ್ಲೆ ಎಂದರೆ a11 X1 a12 X2 a13X3 a1n Xn Y1 ಎಂದು ಬರೆಯಬಹುದು ಇದು ಎಕ್ಸ್1 ಗೆ ಸಮಾನವಾಗಿರುತ್ತದೆ ಅದೇ ರೀತಿ ನಾನು ಮಧ್ಯದ ಎಕ್ಸ್ ಅಂಶಗಳನ್ನು ಬಿಟ್ಟುಬಿಡುತ್ತೇನೆ ಮತ್ತು ಎಕ್ಸ್ಎನ್ ಇದನ್ನು ಬರೆಯುತ್ತೇನೆ an1 X1 an2 X2 ann Xn Ynಇದು ಕ್ಯಾಪಿಟಲ್ ಎಕ್ಸ್ಎನ್ ಗೆ ಸಮಾನವಾಗಿರುತ್ತದೆ ಇದು ಈಗ ಅದೇ ರೀತಿಯಲ್ಲಿ ಬರಬಹುದು ಆದ್ದರಿಂದ ಇದನ್ನು ಎ11 ಎ12 ಎ1ಎನ್ ಎ21 ಎಎನ್1 ಎಎನ್ಎನ್ ಎಂದು ಮತ್ತು ಈ ರೀತಿಯಾಗಿ ಬರೆಯಬಹುದುಇದನ್ನು ಈ X1 X2 Xn Y1 Y2 Yn ಇದರಿಂದ ಗುಣಿಸಿದರೆ ಎಕ್ಸ್ ಮ್ಯಾಟ್ರಿಕ್ಸ್ ಅಂದರೆ ಉತ್ಪಾದನಾ ಮ್ಯಾಟ್ರಿಕ್ಸ್ ಎಕ್ಸ್1 ಎಕ್ಸ್2 ಎಕ್ಸ್ಎನ್ ಇದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಸ್ನೇಹಿತರೆ ಇದನ್ನು ನೋಡಿ ನಾವು ಇದನ್ನು ಹೇಗೆ ಬರೆಯಬಹುದು ಎಂದರೆ AXY ಅಂದರೆ ಒಟ್ಟು ಉತ್ಪಾದನೆಯು ಬಳಕೆ ಪ್ಲಸ್ ಬೇಡಿಕೆಗೆ ಸಮನಾಗಿರುತ್ತದೆ ನಾವು ಸರಳವಾದ 3 x 3 ಮ್ಯಾಟ್ರಿಕ್ಸ್ ಅನ್ನು ಬಳಸಿಕೊಂಡು ಪಡೆದ ಅದೇ ಸೂತ್ರ ಇದು ಮತ್ತು ಇದು n x n ಮ್ಯಾಟ್ರಿಕ್ಸ್ನ ಸಾಮಾನ್ಯೀಕೃತ ರೂಪವಾಗಿದೆ ಎ ಎನ್ನುವುದು n x n ಮ್ಯಾಟ್ರಿಕ್ಸ್ ಆಗಿದೆ ಎಕ್ಸ್ ಎನ್ನುವುದು n x 1 ಮ್ಯಾಟ್ರಿಕ್ಸ್ ಆಗಿದೆ ಮತ್ತು ವೈ ಎನ್ನುವುದು n x 1 ವೆಕ್ಟರ್ ಆಗಿರುತ್ತದೆ ವೈ ಇದರ ಅಂತಿಮ ಬೇಡಿಕೆ ನಾವು ಇದನ್ನೇ ಮಾಡಿದ್ದೇವೆ ವೈ ನ ಅಂತಿಮ ಬೇಡಿಕೆಗಾಗಿ ನಮಗೆ ಎ ತಿಳಿದಿದ್ದರೆ ನಾವು ಎಷ್ಟು ಉತ್ಪಾದಿಸಬೇಕು ಎಂದು ಲೆಕ್ಕ ಹಾಕಬಹುದು ಈಗ ಇದು ಒಂದು ನಿರ್ದಿಷ್ಟ ಆರ್ಥಿಕತೆಗೆ ವಿಶಿಷ್ಟವಾಗಿ ತಿಳಿದಿರುವಂತಹದಾಗಿದೆ ನನಗೆ ತಿಳಿದಿರುವಂತೆ ಭಾರತ ಸರ್ಕಾರದ ಯೋಜನಾ ಆಯೋಗದ ಡೇಟಾವನ್ನು ನಾವು ಪ್ರವೇಶಿಸಬಹುದಾದರೆ ಈ ಮ್ಯಾಟ್ರಿಕ್ಸ್ ಎ ಅನ್ನು ತಿಳಿದುಕೊಳ್ಳಬಹುದು ಅನೇಕ ಬಾರಿ ನಾನು ಹೇಳಲು ಬಯಸುವ ಇನ್ನೊಂದು ವಿಷಯವೆಂದರೆ ಇವುಗಳು ಎ1 ಎ2 ಇತ್ಯಾದಿಗಳು ಆಗಿವೆ ಇವುಗಳನ್ನು ಹಲವು ಬಾರಿ ರೂಪಾಯಿಗಳಲ್ಲಿ ವಿತ್ತೀಯ ಮೌಲ್ಯಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಉದಾಹರಣೆಗೆ ಅವರು ಏನು ಹೇಳುತ್ತಾರೆಂದರೆ ನಾವು ನಾನು ವಲಯ ಐ ಅಥವಾ ವಲಯ ಜೆ ನಿಂದ 1 ರೂಪಾಯಿ ಮೌಲ್ಯದ ಉತ್ಪನ್ನವನ್ನು ಉತ್ಪಾದಿಸಬೇಕಾದರೆ ನಾನು ವಲಯ ಐ ನಿಂದ ಒದಗಿಸಬೇಕಾದ ರೂಪಾಯಿಗಳಲ್ಲಿನ ಉತ್ಪನ್ನಗಳ ಮೌಲ್ಯ ಏನು ಉದಾಹರಣೆಗೆನಾನು ಏನು ಹೇಳುತ್ತೇನೆ ಎಂದರೆ ವಲಯ ಜೆ ನಲ್ಲಿ 1 ರೂಪಾಯಿ ಮೌಲ್ಯದ ಸರಕುಗಳನ್ನು ಉತ್ಪಾದಿಸಲು ಅಗತ್ಯವಿರುವ ವಲಯ ಐ ದಿಂದ ರೂಪಾಯಿಗಳಲ್ಲಿ ಬರುವ ಇನ್ಪುಟ್ ಇವೆಲ್ಲವೂ ವಿತ್ತೀಯ ಮೌಲ್ಯಗಳಲ್ಲಿವೆ ಇದು ಶಕ್ತಿ ಮೌಲ್ಯಗಳಲ್ಲಿಯೂ ಸಹ ವ್ಯಕ್ತವಾಗಬಹುದು ಆದರೆ ನಾವು ಹೆಚ್ಚಾಗಿ ಯೋಜನಾ ಆಯೋಗದ ವರದಿಗಳನ್ನು ನೋಡಿದರೆ ವಿತ್ತೀಯತೆಯು ಸಾಮಾನ್ಯವಾಗಿದೆ ನನ್ನ ಪ್ರಕಾರ ಇದು ಒಂದು ಎರಕ ಹೊಯ್ದಂತೆ ಆಗಿದೆ ಆದ್ದರಿಂದ ಈ ಔಟ್ಪುಟ್ಗಳು ಮತ್ತು ಉತ್ಪನ್ನವು ಬೇಡಿಕೆಯ ಮ್ಯಾಟ್ರಿಕ್ಸ್ ಮತ್ತು ಔಟ್ಪುಟ್ ಮ್ಯಾಟ್ರಿಕ್ಸ್ ಎರಡೂ ವಿತ್ತೀಯ ಘಟಕಗಳಲ್ಲಿವೆ ಈಗ ನಾವು ಏನು ನೋಡೋಣ ಎಂದರೆ ನಾನು ವೈ ಎಂದು ಹೇಳಿದರೆ ಐ ಅನ್ನು ನೆನಪಿಸಿಕೊಂಡರೆ ನಾನು ವೈ ಎಂದು ಹೇಳಬಹುದು ಕ್ಷಮಿಸಿ ಎಕ್ಸ್ ಅನ್ನು ಈ ರೂಪದಲ್ಲಿ ಲೆಕ್ಕಹಾಕಬಹುದು ಹೇಗೆಂದರೆ ನಾವು ವೈ ಅನ್ನು ತಿಳಿದಿದ್ದರೆ ಮತ್ತು ನಿಮಗೆ ಎ ತಿಳಿದಿದ್ದರೆ ನಾವು ಎಕ್ಸ್ ಅನ್ನು ಲೆಕ್ಕ ಹಾಕಬಹುದು ಎಂದು ನಾನು ಹೇಳಿದೆ ಆದ್ದರಿಂದ ಉತ್ಪಾದನೆಯನ್ನು ನಾವು ಹೆಚ್ಚಿಸಲು ಬಯಸಿದರೆ ಅಥವಾ ಹೆಚ್ಚಾಗಿದ್ದರೆ ಅಥವಾ ಕ್ಷಮಿಸಿಒಂದು ನಿರ್ದಿಷ್ಟ ವಲಯದ ಬೇಡಿಕೆ ಅಂದರೆ ಐ ವಲಯಕ್ಕೆ ನಾನು ಬೇಡಿಕೆಯನ್ನು 10 ಹೆಚ್ಚಿಸಿದರೆ ಮೇಲಿನ ಸಮೀಕರಣವು ಹೆಚ್ಚುವರಿ ಬೇಡಿಕೆಯನ್ನು ಪೂರೈಸಲು ಪ್ರತಿ ವಲಯದ ಉತ್ಪಾದನೆಯು ಎಷ್ಟು ಹೆಚ್ಚಾಗಬೇಕು ಎಂಬುದನ್ನು ಲೆಕ್ಕಹಾಕಲು ಸಹಾಯ ಮಾಡುತ್ತದೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ವೈ ನಲ್ಲಿನ ಯಾವುದೇ ಅಂಶವು 10 ಹೆಚ್ಚಾಗಿದೆ ಎಂದು ಹೇಳಿದರೆ ಇಡೀ ಎಕ್ಸ್ ಮ್ಯಾಟ್ರಿಕ್ಸ್ ಏನಾಗುತ್ತದೆ ನಾನು ಬದಲಾಯಿಸಬೇಕಾದದ್ದು ಕೇವಲ ವಲಯ ಐ ರ ಉತ್ಪಾದನೆಯಲ್ಲ ಆದರೆ ಇತರ ಎಲ್ಲ ವಲಯಗಳ ಉತ್ಪಾದನೆ ಅಥವಾ ಕನಿಷ್ಠ ನಾನು ಅವಲಂಬಿಸಿರುವ ವಲಯ ಐ ದ ಎಲ್ಲಾ ಉತ್ಪಾದನೆ ಬದಲಾಗುತ್ತದೆ ಮತ್ತು ಈ ವಿಧಾನವು ನಾವು ಚರ್ಚಿಸಿದ ಇನ್ಪುಟ್ ಔಟ್ಪುಟ್ ವಿಧಾನ ಆಗಿದೆ ಒಟ್ಟಾರೆಯಾಗಿ ಎಕ್ಸ್ ಎಷ್ಟು ಎಂಬುದನ್ನು ನಾವೀಗ ಲೆಕ್ಕ ಹಾಕೋಣ ವೈ ಮ್ಯಾಟ್ರಿಕ್ಸ್ನಲ್ಲಿನ 10 ಹೆಚ್ಚಳಕ್ಕಾಗಿ ಇಡೀ ಎಕ್ಸ್ ಮ್ಯಾಟ್ರಿಕ್ಸ್ನ ಪ್ರತಿಯೊಂದು ಅಂಶಗಳು ಎಷ್ಟು ಬದಲಾಗಬೇಕು ಎಂಬುದನ್ನು ಲೆಕ್ಕ ಹಾಕುತ್ತೇವೆ ಆದ್ದರಿಂದ ಈ ವಿಧಾನವು ಎಷ್ಟು ಸುಂದರವಾಗಿದೆ ಎಂದು ನೀವು ನೋಡುತ್ತೀರಿ ಇದು ಸರಳವಾಗಿದೆ ಶಕ್ತಿಯುತ ಆಗಿದೆ ಎಂದು ನೀವು ನೋಡುತ್ತೀರಿ ಇದಕ್ಕಾಗಿಯೇ ಇದು ಪ್ರಸಿದ್ಧ ಮತ್ತು ವ್ಯಾಪಕವಾಗಿ ಹರಡಿರುವ ವ್ಯಾಪಕವಾಗಿ ಬಳಸಲಾಗುವ ವಿಧಾನವಾಗಿದೆ ಮತ್ತು ಇದು ಇಂದಿಗೂ ಸಹ ಪ್ರಸ್ತುತವಾಗಿದೆ ಮತ್ತು ಹೆಚ್ಚಿನ ದೇಶಗಳು ಇದನ್ನು ಬಳಸುತ್ತವೆ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಈ ಉಪನ್ಯಾಸವನ್ನು ಈ ಚರ್ಚೆಯೊಂದಿಗೆ ಕೊನೆಗೊಳಿಸುತ್ತೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಏನು ಮಾಡಲಿದ್ದೇವೆ ಎಂದರೆ ನಮ್ಮ ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆಯನ್ನು ನಾವು ಅಂತ್ಯಗೊಳಿಸುತ್ತೇವೆ ನಾವು ಹಿಂದಿನ ಉದಾಹರಣೆಗೆ ಹಿಂತಿರುಗುತ್ತೇವೆ ನಾವು ಪ್ರಾರಂಭಿಸಿದ ಸರಳ 3 x 3 ಉದಾಹರಣೆಯನ್ನು ಪರಿಗಣಿಸುತ್ತೇವೆ ಮತ್ತು ಅದನ್ನು ಪೂರ್ಣಗೊಳಿಸುತ್ತೇವೆ ತುಂಬಾ ಧನ್ಯವಾದಗಳು